ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳು II ಭಾಗ 6 ಎಲ್ಲರಿಗೂ ನಮಸ್ಕಾರ ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಆಗಿರುವ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಗೆ ನಿಮಗೆ ಸ್ವಾಗತ ನಾವು ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳಲ್ಲಿ ಮಾಡ್ಯೂಲ್ ಸಂಖ್ಯೆ 4 ಮತ್ತು ಉಪನ್ಯಾಸ ಸಂಖ್ಯೆ 36 ರಲ್ಲಿದ್ದೇವೆ ರೇಖೆ ಪ್ರಕ್ಷೇಪಗಳಲ್ಲಿ ಕೆಲವು ಉದಾಹರಣೆಗಳನ್ನು ಪರಿಹರಿಸುತ್ತಿದ್ದೇವೆ ಮೂರನೆಯ ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ಆ 75 ಮಿ ಉದ್ದದ ರೇಖೆಗಳ CD ಯಲ್ಲಿ 50 ಮಿ ಅಳತೆಯ ಮೇಲ್ಭಾಗದ ನೋಟವಿದೆ ಮತ್ತು ಅದರ C ತುದಿಯು ಸಮತಲ ಸಮತಲದಲ್ಲಿದೆ ಮತ್ತು ಲಂಬ ಸಮತಲದ ಮುಂದೆ 50 ಮಿ ಇರುತ್ತದೆ D ತುದಿಯು ವಿ P ಯ ಮುಂದೆ 55 ಮಿ ಮತ್ತು ಅದು ಎಚ್ ಗಿಂತ ಮೇಲಿರುತ್ತದೆ ಈ ಸಂದರ್ಭದಲ್ಲಿ CD ಯ ಪ್ರಕ್ಷೇಪಗಳನ್ನು ರಚಿಸಿರಿ ಮತ್ತು ಸಮತಲ ಮತ್ತು ಲಂಬ ಸಮತಲದೊಂದಿಗೆ ಕೋನಗಳನ್ನು ಕಂಡುಹಿಡಿಯಬೇಕು ಈಗ ಪರಿಹಾರವನ್ನು ನೋಡೋಣ ಮೊದಲು XY ಸಮತಲವನ್ನು ನಿರ್ಮಿಸುತ್ತೇವೆ ತುದಿ C ಸಮತಲ ಸಮತಲದಲ್ಲಿದೆ ಎಂದು ನೋಡಬಹುದು ಅದು ಸಮತಲ ಸಮತಲದಲ್ಲಿದ್ದಾಗ ನಾವು ನೋಡುತ್ತಿರುವ ಪ್ರಕ್ಷೇಪಗಳು XY ಅಕ್ಷದಲ್ಲಿರುತ್ತವೆ ಆದ್ದರಿಂದ ಈ ಪ್ರಕ್ಷೇಪಗಳಲ್ಲಿ ಒಂದು ಆ ಬಿಂದುಗಳ ಮೂಲಕ ಹಾದುಹೋಗಬೇಕಾಗುತ್ತದೆ ಈಗ c ಅನ್ನು XY ಯಲ್ಲಿರುವ ಸಮತಲ ಸಮತಲದಲ್ಲಿದೆ ಮತ್ತು c ತುದಿ ಆ XY ಸಮತಲಕ್ಕಿಂತ 50 ಮಿ ಗಿಂತ ಕೆಳಗಿರುತ್ತದೆ ಏಕೆಂದರೆ ಅದರ c ತುದಿ ಸಮತಲ ಸಮತಲದಲ್ಲಿರುತ್ತದೆ ಮತ್ತು ಲಂಬ ಸಮತಲದ ಮುಂದೆ 50 ಮಿ ಆದ್ದರಿಂದ 3 ಆಯಾಮದ ಚಿತ್ರಾತ್ಮಕ ವೀಕ್ಷಣೆಯಲ್ಲಿ ಅಂತಹ ರೀತಿಯ ರೇಖೆಯನ್ನು ಹೊಂದಿರುವಾಗ ಇದು ಸಮತಲ ಸಮತಲವಾಗಿದ್ದರೆ ಮತ್ತು ಲಂಬ ಸಮತಲದ ಮುಂದೆ 50 ಮಿ ಇರುತ್ತದೆ C ಬಿಂದುವಿನಿಂದ ರೇಖೆಯು 50 ಮಿ ನಂತೆ ಪ್ರಾರಂಭವಾಗುತ್ತದೆ ಮತ್ತು ಅದು ಈ ಸಮತಲದಲ್ಲಿದೆ ಆದ್ದರಿಂದ ಆ c ಬಿಂದುವನ್ನು ಗುರುತಿಸಿ ನಂತರ ಈ ಬಿಂದುಗಳಿಂದ ಲೋಕಸ್ ಅನ್ನು ರಚಿಸಿರಿ ಆದ್ದರಿಂದ c ಮತ್ತು c' ಎರಡು ಬಿಂದುಗಳಿವೆ ಇದು ಲೋಕಸ್ ರೇಖೆಗಳಾಗಿರುತ್ತದೆ ನಂತರ ಮತ್ತೊಂದು ಲೋಕಸ್ ರೇಖೆಯನ್ನು 15 ಮಿ ಎಳೆಯಿರಿ ಏಕೆಂದರೆ ಈ D ತುದಿಯು ಲಂಬ ಸಮತಲದ ಮುಂದೆ 15 ಮಿ ಇರುತ್ತದೆ ಆದ್ದರಿಂದ ಲಂಬ ಸಮತಲದಿಂದ ಅದು ಇಲ್ಲಿದೆಯೇ ಎಂದು ತಿಳಿದಿಲ್ಲ ಈ ಬಿಂದುವು 15 ಮಿ ನಲ್ಲಿದೆ ಏಕೆಂದರೆ c 50 ಮಿ ನಲ್ಲಿರಬೇಕು ಮತ್ತು d ಸ್ವಲ್ಪ ಹತ್ತಿರದಲ್ಲಿದೆ ಅದು ಆ ಬಿಂದುವಿನಲ್ಲಿದೆ ಆ ಬಿಂದುವನ್ನು ಗುರುತಿಸಲು ಈ ಸಂಪೂರ್ಣ ವಿಷಯವನ್ನು ಲೋಕಸ್ ಎಂದು ಗುರುತಿಸುತ್ತಿದ್ದೇವೆ ಅದು ಮುಗಿದ ನಂತರ c ಯಿಂದ ಲೊಕಸ್ d ನಲ್ಲಿ 50 ಮಿ ಮತ್ತು 75 ಮಿ ದೂರವನ್ನು ಗುರುತಿಸಬೇಕು ಇದು c ಬಿಂದು ಲೋಕಸ್ d ನಲ್ಲಿ 50 ಮಿ ಮತ್ತು 75 ಮಿ ಅನ್ನು ಗುರುತಿಸುತ್ತೇವೆ ಮತ್ತು ಛೇದಿಸುತ್ತೇವೆ ಏಕೆಂದರೆ c ಬಿಂದು ಸಮತಲ ಸಮತಲದ ಮತ್ತು ಲಂಬ ಸಮತಲದ ಮುಂದೆ 50 ಮಿ ಇಲ್ಲಿ d ಮತ್ತು d 1 ಅನ್ನು ಕಂಡುಹಿಡಿಯಲು ನಾವು ಛೇದಿಸುವ ಸ್ಥಿತಿಯಲ್ಲಿರುತ್ತೇವೆ ನಂತರ d1 ರಿಂದ ನಾವು ಅದನ್ನು ಪ್ರಕ್ಷೇಪಿಸಲು ಲಂಬ ರೇಖೆಯನ್ನು ನಿರ್ಮಿಸುತ್ತೇವೆ ಮತ್ತು ಅಲ್ಲಿಂದ c ಅನ್ನು ಅಳೆಯುವ ಮೂಲಕ ಕಂಸವನ್ನು ರಚಿಸುತ್ತೇವೆ ಈ ಪ್ರಕ್ಷೇಪಗಳ ರೇಖೆಗೆ ಎಲ್ ಗೆ ಒಂದು ಕಂಸವನ್ನು ರಚಿಸಿ ಮತ್ತು ಅದನ್ನು ಅಲ್ಲಿಯವರೆಗೆ ವಿಸ್ತರಿಸಬಹುದು ಈಗಾಗಲೇ d ಬಿಂದುವನ್ನು ಗುರುತಿಸಿದ್ದೇವೆ ಆದ್ದರಿಂದ d' ಅನ್ನು ಸೂಚಿಸಲು ಅದನ್ನು ಛೇದಿಸುವ ಪ್ರಕ್ಷೇಪಗಳ ರೇಖೆಯನ್ನು ನಿರ್ಮಿಸಿದ್ದೇವೆ d ಅನ್ನು ತಿಳಿದ ನಂತರ c d ಸೇರಿಸಿ ಮತ್ತು ಅದು ಮುಂಭಾಗದ ನೋಟವಾಗಿರುತ್ತದೆ d ಅನ್ನು ತಿಳಿದ ನಂತರ ಲೋಕಸ್ ಪ್ರಕ್ಷೇಪಗಳನ್ನು ನಿರ್ಮಿಸುತ್ತೇವೆ c d1 ನಿಜವಾದ ಉದ್ದವಾಗಿದೆ ಆದ್ದರಿಂದ c d1 ಅನ್ನು ಅಳೆಯಿರಿ c ನಿಂದ ಆ ಲೋಕಸ್ ರೇಖೆಗೆ ಛೇದಕವನ್ನು ರಚಿಸುತ್ತೇವೆ ಮತ್ತು ಅದನ್ನು d1 ಎಂದು ಕರೆಯುತ್ತೇವೆ ಇದು ರೇಖಾಚಿತ್ರವನ್ನು ನಿರ್ಮಿಸುವ ವಿಧಾನವಾಗಿದೆ ಆದ್ದರಿಂದ ಇದು ಮತ್ತೆ ನಿಜವಾದ ಉದ್ದವಾಗುತ್ತದೆ ಮತ್ತು ಈ ಕೋನವು ನಿಜವಾದ ಕೋನವಾಗಿದೆ ಅದೇ ರೀತಿ c d1 ರೇಖೆಯು ಸಮತಲ ಅಕ್ಷದೊಂದಿಗೆ ಯಾವುದೇ ಕೋನವು ನಿಜವಾದ ಕೋನ ಫೈ Φ ಅನ್ನು ಕಂಡುಕೊಳ್ಳುತ್ತೇವೆ ಆದ್ದರಿಂದ cd ಯ ಪ್ರಕ್ಷೇಪಗಳು ತಿಳಿದಿಲ್ಲ ಅಷ್ಟೇ ಅಲ್ಲ ಮುಂಭಾಗದ ನೋಟ ಮೇಲ್ಭಾಗದ ನೋಟ ಸಮತಲ ಮತ್ತು ಲಂಬ ಸಮತಲದೊಂದಿಗೆ ಕೋನಗಳು ಇವು ತಿಳಿದಿಲ್ಲ ಆದ್ದರಿಂದ ಅದನ್ನು ಮತ್ತೊಮ್ಮೆ ಹಾಳೆಗಳಲ್ಲಿ ಮಾಡೋಣ ಆದ್ದರಿಂದ ಮೊದಲು ಡ್ರಾಯಿಂಗ್ ಹಾಳೆಯಲ್ಲಿ XY ರೇಖೆಯನ್ನು ನಿರ್ಮಿಸಬೇಕು ಇದನ್ನು X ಅಕ್ಷ ಮತ್ತು Y ಅಕ್ಷ ಎಂದು ಹೆಸರಿಸಿ ಈ ಪ್ರಕ್ಷೇಪಗಳನ್ನು ಗುರುತಿಸಲು ಲಂಬ ರೇಖೆಯನ್ನು ರಚಿಸಬೇಕಾಗಿದೆ ಇದು ಪ್ರಕ್ಷೇಪಗಳು ಮತ್ತು c ಈಗಾಗಲೇ XY ಅಕ್ಷದಲ್ಲಿದೆ ಆದ್ದರಿಂದ ಇದು c ಆಗಿರುತ್ತದೆ ಈ c ಬಿಂದುವು ರೇಖೆಯ ಕೆಳಗೆ 50 ಮಿ ಅಥವಾ ಲಂಬ ಸಮತಲದ ಮುಂದೆ ಇರುತ್ತದೆ ಇಲ್ಲಿ 50 ಮಿ ಎಂದು ಗುರುತಿಸಿ ಇದು c ಆಗಿರುತ್ತದೆ ಈ ರೀತಿಯಾಗಿ ಈ ಸಮತಲದಿಂದ ಲೋಕಸ್ ಅನ್ನು ರಚಿಸಿ ಅದೇ ರೀತಿ XY ಅಕ್ಷದ ಕೆಳಗೆ 15 ಮಿ ಲೋಕಸ್ ರೇಖೆಯನ್ನು ರಚಿಸಿ ಇದು ರೇಖೆಯ ಅಕ್ಷವು ಕಂಡುಹಿಡಿಯುವ ಸ್ಥಿತಿಯಲ್ಲಿರುತ್ತದೆ ಮತ್ತು d ಅಥವಾ d' ಈ ಹಂತಗಳಲ್ಲಿರುತ್ತದೆ ಒಮ್ಮೆ ಮಾಡಿದ ನಂತರ 50 ಮಿ ಛೇದಕವನ್ನು ಮಾಡುತ್ತೇವೆ ಆದ್ದರಿಂದ d ರೇಖೆಗಳನ್ನು ಗುರುತಿಸಲು 50 ಮಿ ಅಳತೆ ಮಾಡುತ್ತೇವೆ ಇದು 50 ಮಿ ಆದ್ದರಿಂದ c ಯಿಂದ ಛೇದಕವನ್ನು ಮಾಡಬೇಕು d ಅನ್ನು ಗುರುತಿಸಲು ಒಂದು ಕೋನವನ್ನು ಮಾಡುತ್ತೇವೆ ನಂತರ d ನ ಲೋಕಸ್ ನಲ್ಲಿ 75 ಮಿ ಗುರುತಿಸಬೇಕು ಆದ್ದರಿಂದ ಇದು ಬಿಂದು d1 ಎಂದು ಕರೆಯುತ್ತೇವೆ ಈ c d ಬಿಂದುಗಳನ್ನು ಸೇರಿಸಿ ಮತ್ತು ಇದು ಮೇಲ್ಭಾಗದ ನೋಟದ ರೇಖೆ ಆಗಿರುತ್ತದೆ c ನಿಂದ ಈ d1 ಅನ್ನು ಸೇರಿಸಿದರೆ ಇದು ನಿಜವಾದ ಉದ್ದವನ್ನು ನೀಡುತ್ತದೆ ಈಗ ಆ ಲಂಬ ಸಮತಲದಲ್ಲಿ ಮೇಲ್ಭಾಗದ ನೋಟ ಮತ್ತು ನಿಜವಾದ ಉದ್ದವನ್ನು ಗುರುತಿಸಲು ಪ್ರಕ್ಷೇಪಗಳನ್ನು ರಚಿಸುತ್ತೇವೆ ಇದು ಒಂದು ಪ್ರಕ್ಷೇಪಗಳು ಮತ್ತು ಇದು ಇನ್ನೊಂದು ಪ್ರಕ್ಷೇಪಗಳು ಇದು ಹಾದುಹೋಗುವ ಪ್ರಕ್ಷೇಪಗಳಾಗಿರಬೇಕು ಇದು ರೇಖೆ ಈಗ ನಾವು ಮಾಡಬೇಕಾಗಿರುವುದು ಈ ಕೋನವನ್ನು ಅಳೆಯುತ್ತೇವೆ ಇದನ್ನು ಫೈ Φ ಎಂದು ಕರೆಯುತ್ತೇವೆ ಮತ್ತು ಇದು ನಿಜವಾದ ಉದ್ದವಾಗಿದೆ ಮತ್ತು ಇದು ಮೇಲ್ಭಾಗದ ನೋಟವಾಗಿದೆ ಈಗ ಅಲ್ಲಿಂದ d1 ಅನ್ನು ಅಕ್ಷ XY ಗೆ ಪ್ರಕ್ಷೇಪಿಸಿದ್ದೇವೆ ಈ ವೀಕ್ಷಣೆಗಳನ್ನು ನಿರ್ಮಿಸಲು ಅದನ್ನು ತಿರುಗಿಸಬೇಕಾಗಿದೆ ಆದ್ದರಿಂದ ಈ ರೇಖೆಯನ್ನು ಅಳೆಯೋಣ ನಾವು ಅದರ ಮೂಲಕ ಹಾದುಹೋಗುವ ಕಂಸವನ್ನು ರಚಿಸುತ್ತೇವೆ ಈಗಾಗಲೇ ನಮಗೆ ನಿಜವಾದ ಉದ್ದ ತಿಳಿದಿದೆ ಆದ್ದರಿಂದ ಈ ಅಕ್ಷದಲ್ಲಿ ನಿಜವಾದ ಉದ್ದವನ್ನು ಗುರುತಿಸುತ್ತೇವೆ ಇದು ಇಲ್ಲಿ ಎಲ್ಲೋ ಬರುತ್ತದೆ ಲೋಕಸ್ ಅನ್ನು ನಿರ್ಮಿಸಿದ ನಂತರ ಅದನ್ನು ಕಂಡುಹಿಡಿಯುವ ಸ್ಥಿತಿಯಲ್ಲಿರುತ್ತೇವೆ ಈಗ ಈ ಕಂಸವನ್ನು ಛೇದಿಸಲು d ಯಿಂದ ಪ್ರಕ್ಷೇಪಗಳ ರೇಖೆಯನ್ನು ನಿರ್ಮಿಸುತ್ತೇವೆ ಇದನ್ನು d ಎಂದು ಗುರುತಿಸುತ್ತೇವೆ ಮತ್ತು c d' ಸೇರಿಸುತ್ತೇವೆ ಇದು ಮುಂಭಾಗದ ನೋಟವಾಗಿರುತ್ತದೆ ಒಮ್ಮೆ ಮುಂಭಾಗದ ನೋಟವು ಇದ್ದಾಗ ನಾವು ಲೋಕಸ್ ರೇಖೆಯನ್ನು d' ಮೂಲಕ ನಿರ್ಮಿಸುತ್ತೇವೆ ಏಕೆಂದರೆ ಈ ಉದ್ದವನ್ನು ನಾವು ಇಲ್ಲಿಂದ ಅಲ್ಲಿಗೆ ವರ್ಗಾಯಿಸಿದ್ದೇವೆ ಅದನ್ನು ಆ ಅಕ್ಷದಲ್ಲಿ ವರ್ಗಾಯಿಸುತ್ತೇವೆ ಮತ್ತು ಅದು ಅಲ್ಲಿ ಛೇದಿಸುತ್ತದೆ ಇದನ್ನು d1 ಎಂದು ಕರೆಯುತ್ತೇವೆ ಆ ಲಂಬ ಸಮತಲದಲ್ಲಿ ನಿಜವಾದ ಉದ್ದವು ಪ್ರಕ್ಷೇಪಿಸಲ್ಪಟ್ಟಿದೆ ಈ ಕೋನವು ಥೀಟಾ ϴ ಆಗಿದೆ ಈ ಕೋನವನ್ನು ಅಳೆಯೋಣ ಸಮತಲ ಸಮತಲವನ್ನು ಹೊಂದಿರುವ ಫೈ Φ ಕೋನವು 29 ಡಿಗ್ರಿಗಳನ್ನು ಮಾಡುತ್ತದೆ ಮತ್ತು ಥೀಟಾ ϴ ಕೋನವು 46 ಡಿಗ್ರಿ ಮತ್ತು ನಿಜವಾದ ಉದ್ದವು 72 ಮಿ ಆಗಿರುತ್ತದೆ ಇದು ನಿಜವಾದ ಉದ್ದವೂ ಆಗಿದೆ ಈಗ ರೇಖೆಗಳ ಪ್ರಕ್ಷೇಪಣಕ್ಕೆ ಇನ್ನೊಂದು ಉದಾಹರಣೆಯನ್ನು ಪರಿಹರಿಸೋಣ ಆದ್ದರಿಂದ ನಾವು ಸ್ಲೈಡ್ ಅನ್ನು ನೋಡೋಣ 4 ನೇ ಉದಾಹರಣೆ PQ ಮತ್ತು QR ಎಂಬ ಎರಡು ನೇರ ರೇಖೆಗಳಿವೆ ಇದು ಕೇವಲ ಒಂದು ರೇಖೆಯಲ್ಲ ಆದರೆ ಎರಡು ರೇಖೆಗಳ PQ ಮತ್ತು QR ಇವು ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟದ ನಡುವೆ 120 ಡಿಗ್ರಿ ಕೋನವನ್ನು ಮಾಡುತ್ತದೆ ಈ PQ 60 ಮಿ ಉದ್ದವಿರುತ್ತದೆ ಮತ್ತು ಸಮಾನಾಂತರವಾಗಿರುತ್ತದೆ ಮತ್ತು ಸಮತಲ ಸಮತಲ ಮತ್ತು ಲಂಬ ಸಮತಲದಿಂದ 15 ಮಿ ಆಗಿರುತ್ತದೆ ಈ ಸಂದರ್ಭದಲ್ಲಿ R ಬಿಂದುವು ಸಮತಲ ಸಮತಲಕ್ಕಿಂತ 50 ಮಿ ಇದ್ದರೆ PQ ಮತ್ತು QR ನಡುವಿನ ನಿಜವಾದ ಕೋನವನ್ನು ಕಂಡುಹಿಡಿಯಬೇಕು ಆದ್ದರಿಂದ PQ ಮತ್ತು QR ಎಂಬ ಎರಡು ರೇಖೆಗಳಿವೆ ಇವು ನಿಜವಾದ ಉದ್ದ ಇದರರ್ಥ Q ಯ ಮೂಲಕ ಹಾದುಹೋಗಬೇಕಾದ ಇನ್ನೊಂದು ರೇಖೆ ಬಹುಶಃ ಅದು R ಆಗಿರಬಹುದು ಅವುಗಳ ನಡುವೆ 120 ಡಿಗ್ರಿ ಕೋನವನ್ನು ಮಾಡುತ್ತವೆ ಮತ್ತು ಇವು ಮುಂಭಾಗ ಮತ್ತು ಮೇಲ್ಭಾಗದ ನೋಟದಲ್ಲಿರುತ್ತವೆ PQ ಉದ್ದವು 60 ಮಿ ಎಂದು ತಿಳಿದಿದೆ ಮತ್ತು ಇದು ಸಮಾನಾಂತರವಾಗಿರುತ್ತದೆ ಮತ್ತು ಸಮತಲ ಮತ್ತು ಲಂಬ ಸಮತಲದಿಂದ 15 ಮಿ ಆಗಿರುತ್ತದೆ ಈ ಸಂದರ್ಭದಲ್ಲಿ ಈ PQ ನಡುವಿನ ನಿಜವಾದ ಕೋನವನ್ನು ಕಂಡುಹಿಡಿಯಬಹುದೇ ಆದ್ದರಿಂದ ಆ ಉದಾಹರಣೆಯನ್ನು ಹಂತ ಹಂತವಾಗಿ ಪರಿಹರಿಸೋಣ ಮೊದಲಿಗೆ ನಾವು ಸಮತಲದಲ್ಲಿ XY ಎಂಬ ಉಲ್ಲೇಖ ರೇಖೆಯನ್ನು ನಿರ್ಮಿಸುತ್ತೇವೆ ನಂತರ ಎಚ್ P ಯಿಂದ 15 ಮಿ p' ಬಿಂದುವನ್ನು ಗುರುತಿಸುತ್ತೇವೆ ಇದು ಎಚ್ P ಗಿಂತ 15 ಮಿ ಆಗಿರುತ್ತದೆ ಮುಂಭಾಗದ ನೋಟದಲ್ಲಿ 15 ಮಿ ಎಂದು ಪ್ರಕ್ಷೇಪಿಸುತ್ತಿದ್ದೇವೆ ಇದರಿಂದಾಗಿ p' ಬಿಂದುವು 15 ಮಿ ಆಗಿರುತ್ತದೆ ಅಂತೆಯೇ ನಾವು ಮೇಲ್ಭಾಗದ ನೋಟ ಮತ್ತು ಮುಂಭಾಗದ ನೋಟದಿಂದ p ಬಿಂದುವನ್ನು ನೋಡುವಾಗ ಅದು 15 ಮಿ ಆಗಿರುತ್ತದೆ ನಂತರ 60 ಮಿ ಉದ್ದದ ರೇಖೆಗಳನ್ನು pq ಮತ್ತು p q XY ಅಕ್ಷಕ್ಕೆ ಸಮಾನಾಂತರವಾಗಿ ನಿರ್ಮಿಸುತ್ತೇವೆ ಆದ್ದರಿಂದ ಇದು ಒಂದು ರೇಖೆಯ ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟದಲ್ಲಿ ಪ್ರಕ್ಷೇಪಣಗಳನ್ನು ನೋಡುತ್ತಿದ್ದೇವೆ ಈ p ಬಿಂದುವಿನಿಂದ 60 ಮಿ ಉದ್ದದ ಪ್ರಕ್ಷೇಪಣಗಳ ರೇಖೆಯನ್ನು pq ನಿರ್ಮಿಸುತ್ತೇವೆ PQ 60 ಮಿ ಉದ್ದವಿರುತ್ತದೆ ಆದ್ದರಿಂದ ಇದು 60 ಮಿ ಆಗಿರುತ್ತದೆ ಮತ್ತು ಇದು XY ಅಕ್ಷಕ್ಕೆ ಸಮಾನಾಂತರವಾಗಿರುತ್ತದೆ ಮತ್ತು ಇದು ಸಮತಲ ಮತ್ತು ಲಂಬ ಸಮತಲದಿಂದ 15 ಮಿ ಆಗಿರುತ್ತದೆ ಆದ್ದರಿಂದ ಒಮ್ಮೆ p q ಮತ್ತು p q ನೊಂದಿಗೆ ಪ್ರಕ್ಷೇಪಗಳು ಮಾಡಿದ ನಂತರ ಅದು 60 ಮಿ ಉದ್ದವಾಗಿರುತ್ತದೆ q ಬಿಂದುವಿನಿಂದ ಒಂದು ರೇಖೆಯನ್ನು ರಚಿಸಬೇಕು ನಾವು q ಬಿಂದುವನ್ನು ಹೊಂದಿದ್ದೇವೆ ಮತ್ತು 120 ಡಿಗ್ರಿ ರೇಖೆಯನ್ನು ಆ ರೀತಿಯಲ್ಲಿ ನಿರ್ಮಿಸುತ್ತೇವೆ ಇದು XY ಗಿಂತ 50 ಮಿ ಎತ್ತರದಲ್ಲಿರುವ ಸಮತಲ ರೇಖೆಯನ್ನು ಛೇದಿಸುತ್ತದೆ ಆದ್ದರಿಂದ 50 ಮಿ ನಲ್ಲಿ ಸಮತಲ ರೇಖೆಯನ್ನು ನಿರ್ಮಿಸುತ್ತೇವೆ ಮತ್ತು ಈ ಬಿಂದುವನ್ನು r ಎಂದು ಕರೆಯುತ್ತೇವೆ ಆ ಸಮತಲ ರೇಖೆಯಲ್ಲಿ r ಬಿಂದುವನ್ನು ಗುರುತಿಸಿದ ನಂತರ q r ರೇಖೆಯನ್ನು ಸೇರಿಸುತ್ತೇವೆ p r ರೇಖೆಯನ್ನು ರಚಿಸಬಹುದು ಅದನ್ನು ಈ ರೀತಿಯಲ್ಲಿ ನಿರ್ಮಿಸುತ್ತೇವೆ ಅದರ ನಂತರ ನಾಲ್ಕನೇ ಹಂತ ಬಿಂದು q ನಿಂದ ಒಂದು ರೇಖೆಯನ್ನು ನಿರ್ಮಿಸುತ್ತೇವೆ ಅದು ಆ ರೀತಿಯಲ್ಲಿ 120 ಡಿಗ್ರಿ ಇಳಿಜಾರಿನ ಕೋನದಲ್ಲಿರುತ್ತದೆ ಇದು r ನಿಂದ ಪ್ರಕ್ಷೇಪಗಳ ರೇಖೆಯನ್ನು ಛೇದಿಸುತ್ತದೆ ಮತ್ತು ಇದನ್ನು r ಎಂದು ಕರೆಯುತ್ತೇವೆ ನಂತರ q r ಮತ್ತು p r ಅನ್ನು ಸೇರಿಸುತ್ತೇವೆ ಮೊದಲನೆಯದಾಗಿ ಈ ಹಂತಗಳನ್ನು ಹಾಳೆಗಳಲ್ಲಿ ನಿರ್ಮಿಸೋಣ ಮೊದಲಿಗೆ ನಾವು ಏನು ಮಾಡಬೇಕು ನಾವು XY ರೇಖೆಯನ್ನು ನಿರ್ಮಿಸುತ್ತೇವೆ ಇದು X ಅಕ್ಷ ಮತ್ತು Y ಅಕ್ಷ ನಂತರ ಬಿಂದುಗಳನ್ನು ಗುರುತಿಸಿ XY ಗಿಂತ 15 ಮಿ ಎತ್ತರದ ಪ್ರಕ್ಷೇಪಗಳ ರೇಖೆಯನ್ನು ನಿರ್ಮಿಸುತ್ತೇವೆ ಆ ಬಿಂದುವನ್ನು p ಎಂದು ಗುರುತಿಸುತ್ತೇವೆ ಅಂತೆಯೇ XY ರೇಖೆಗಿಂತ 15 ಮಿ ಗಿಂತ ಕೆಳಗೆ ಇರುವ ಪ್ರಕ್ಷೇಪಗಳ ರೇಖೆಯನ್ನು ನಿರ್ಮಿಸುತ್ತೇವೆ ಆದ್ದರಿಂದ ಬಿಂದು p ಎಂದು ಕರೆಯುತ್ತೇವೆ ನಂತರ ಒಂದು ಸಮತಲ ರೇಖೆಗಳನ್ನು ನಿರ್ಮಿಸಿ ಅದು p ಮತ್ತು p' ನಿಂದ ಲೊಕಸ್ ರೇಖೆಗಳು ಇವು ಪ್ರಕ್ಷೇಪಗಳ ರೇಖೆಗಳು ಈಗ ಇಲ್ಲಿ 60 ಮಿ ಉದ್ದದ ರೇಖೆಗಳನ್ನು ಗುರುತಿಸುತ್ತೇವೆ ಮತ್ತು ಈ ಬಿಂದುವನ್ನು q ಎಂದು ಕರೆಯುತ್ತೇವೆ ಅಂತೆಯೇ ಈ ಬಿಂದು q ಆಗಿದೆ ಈ ರೇಖೆಗಳನ್ನು ಸೇರಿಸಿ ಈಗ ಬಿಂದು q ನಿಂದ 120 ಡಿಗ್ರಿ ಓರೆಯಾದ ರೇಖೆಯನ್ನು ನಿರ್ಮಿಸುತ್ತೇವೆ ಅದು XY ರೇಖೆಯಿಂದ 50 ಮಿ ಎತ್ತರದಲ್ಲಿ ಸಮತಲವಾಗಿರುವ ರೇಖೆಯನ್ನು ಛೇದಿಸುತ್ತದೆ ಮೊದಲನೆಯದಾಗಿ ನಾವು ಹಾಳೆಯಲ್ಲಿ 50 ಮಿ ರೇಖೆಯನ್ನು ಗುರುತಿಸುತ್ತೇವೆ ಆದ್ದರಿಂದ ಆ ರೇಖೆಯನ್ನು ಗುರುತಿಸಿ q ನಿಂದ ಇದನ್ನು 120 ಡಿಗ್ರಿ ಎಂದು ಗುರುತಿಸುತ್ತೇವೆ ಮತ್ತು ಈ ಬಿಂದುವನ್ನು r ಎಂದು ಕರೆಯುತ್ತೇವೆ ಒಮ್ಮೆ r ಇದ್ದರೆ r ಅನ್ನು ನಿರ್ಮಿಸಲು ಅದನ್ನು ಪ್ರಕ್ಷೇಪಿಸಬಹುದು ಈಗಾಗಲೇ ನಮಗೆ q ತಿಳಿದಿದೆ ಅಲ್ಲಿಂದ r ಅನ್ನು ಗುರುತಿಸಲು 120 ಡಿಗ್ರಿ ಕೋನವನ್ನು ನಿರ್ಮಿಸಬೇಕು ನಂತರ p r ಮತ್ತು q r ರೇಖೆಗಳನ್ನು ಸೇರಿಸಿ ಆ ರೀತಿಯಲ್ಲಿ ಪ್ರಕ್ಷೇಪಣಗಳಾಗಿವೆ ಈ p r ಅನ್ನು ಸೇರಿಸುತ್ತೇವೆ ಮತ್ತು p r ಅನ್ನು ಕೂಡ ಸೇರಿಸುತ್ತೇವೆ ಈಗ r1' r2 ಎಂದು ಗುರುತಿಸಬೇಕು ಇದನ್ನು 50 ಮಿ ಗಿಂತ ಮೇಲಿರುತ್ತದೆ ಎಂದು ಕರೆಯೋಣ ನಾವು r1 ಮತ್ತು ಇತರ ರೇಖೆಗಳನ್ನು ಗುರುತಿಸಲಿದ್ದೇವೆ ಈಗ ಈ p q ರೇಖೆಯನ್ನು ನಿರ್ಮಿಸಬೇಕು ಮತ್ತು p q XY ಗೆ ಸಮಾನಾಂತರವಾಗಿರುತ್ತದೆ ಮತ್ತು ಅವು p q ನ ನಿಜವಾದ ಉದ್ದದ ಭಾಗವನ್ನು 60 ಮಿ ಪ್ರತಿನಿಧಿಸುತ್ತವೆ ಈಗ ನಾವು ಕೇಂದ್ರ p ನೊಂದಿಗೆ ಕಂಸವನ್ನು ನಿರ್ಮಿಸಬೇಕು ಪರಿಹಾರ ಹಂತಗಳಿಗಾಗಿ ಸ್ಲೈಡ್ ನಲ್ಲಿ ಉದಾಹರಣೆ 4 ಅನ್ನು ನೋಡೋಣ ಈ ನಿರ್ಮಾಣ ಮುಗಿದ ನಂತರ ಈ 5 ನೇ ಹಂತವನ್ನು ನೋಡಿ p q ಮತ್ತು p q ರೇಖೆಗಳು XY ಗೆ ಸಮಾನಾಂತರವಾಗಿರುವುದರಿಂದ ಅವು PQ ಯ ನಿಜವಾದ ಉದ್ದದ ಭಾಗವನ್ನು ಪ್ರತಿನಿಧಿಸುತ್ತವೆ ಇಲ್ಲಿ PQ 60 ಮಿ ಮೀ ಆಗಿದೆ ಈಗ ಕೇಂದ್ರ p ಯೊಂದಿಗೆ ತ್ರಿಜ್ಯ pr ಹೊಂದಿರುವ ಕಂಸವನ್ನು ನಿರ್ಮಿಸಬೇಕು ಆದ್ದರಿಂದ r1 ಬಿಂದುವನ್ನು ಗುರುತಿಸಬಹುದು ಆದ್ದರಿಂದ ಈ ರೀತಿಯಲ್ಲಿ r1 ಬಿಂದುವನ್ನು ಗುರುತಿಸುತ್ತೇವೆ ಅದರ ನಂತರ r1 ಅನ್ನು ಗುರುತಿಸಲು r1 ನ ಪ್ರಕ್ಷೇಪಗಳನ್ನು ಮೇಲಕ್ಕೆ ನಿರ್ಮಿಸಬೇಕು ತದನಂತರ p r1 ಅನ್ನು ಆ ರೀತಿಯಲ್ಲಿ ಸೇರಿಸಿ ಮತ್ತು ಅದು p ಮತ್ತು r ರೇಖೆಯ ನಿಜವಾದ ಉದ್ದವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ p q r ಎಂಬುದು ಬಿಂದುಗಳು ಮತ್ತು p r ನ ಬಗ್ಗೆ ನಿಜವಾದ ಉದ್ದವನ್ನು ಈ ರೀತಿ ಪಡೆಯುತ್ತೇವೆ ಈ p r1 ಅನ್ನು 94 ಮಿ ಎಂದು ಪಡೆಯುತ್ತೇವೆ ಅದನ್ನು ಅಳೆಯೋಣ ಆದ್ದರಿಂದ ಡ್ರಾಯಿಂಗ್ ಹಾಳೆಯಲ್ಲಿ ಈ p r ಅನ್ನು ಗುರುತಿಸಿದ ನಂತರ r1 ಅನ್ನು ಪಡೆಯಲು ಕಂಸವನ್ನು ನಿರ್ಮಿಸುತ್ತೇವೆ ನಂತರ r1 ಪ್ರಕ್ಷೇಪಣಗಳನ್ನು ಮೇಲಕ್ಕೆ ಹೊಂದುತ್ತೇವೆ ಇದು r1 ಪ್ರಕ್ಷೇಪಣಗಳು ಮತ್ತು ಇದನ್ನು r1 ಎಂದು ಕರೆಯುತ್ತೇವೆ ಮತ್ತು p' r1 ಗೆ ಸೇರಿಸುತ್ತೇವೆ ಆದ್ದರಿಂದ p r ಮತ್ತು p r1 ರೇಖೆಗಳನ್ನು ಸಂಪರ್ಕಿಸಿದ ನಂತರ ಈಗ ಏಳನೇ ಹಂತಕ್ಕೆ ಹೋಗುತ್ತೇವೆ ಅಲ್ಲಿ r2 ನಲ್ಲಿ ಸಮತಲ ರೇಖೆಯನ್ನು ಛೇದಿಸಲು q r ತ್ರಿಜ್ಯದಿಂದ ನಡುಬಿಂದು q ಮತ್ತು ತ್ರಿಜ್ಯ q r ನೊಂದಿಗೆ ಕಂಸವನ್ನು ನಿರ್ಮಿಸಬೇಕು ಆದ್ದರಿಂದ ಈ ತ್ರಿಜ್ಯದೊಂದಿಗೆ ಈ ರೀತಿ ಹೋಗುತ್ತಿದ್ದೇವೆ ಮತ್ತು r2 ಅನ್ನು ಗುರುತಿಸುತ್ತೇವೆ ನಂತರ r2' ಅನ್ನು ಗುರುತಿಸಲು ಈ r2 ಅನ್ನು ಮೇಲಕ್ಕೆ ಪ್ರಕ್ಷೇಪಿಸುತ್ತದೆ ಈ ಡ್ರಾಯಿಂಗ್ ಹಾಳೆಯಲ್ಲಿ ಅದನ್ನು ರಚಿಸೋಣ ನಾವು p ಮತ್ತು r ಅನ್ನು ಹೊಂದಿದ್ದೇವೆ qr ತ್ರಿಜ್ಯದಿಂದ r2 ರೇಖೆಯನ್ನು ಗುರುತಿಸಲು ಅದನ್ನು ಈ ಸಮತಲ ಅಕ್ಷಕ್ಕೆ ಪ್ರಕ್ಷೇಪಿಸುತ್ತದೆ ಒಮ್ಮೆ r2 ರೇಖೆ ಇದ್ದರೆ ನಾವು q ಮತ್ತು r2 ಅನ್ನು ಸೇರಿಸುತ್ತೇವೆ ಆದ್ದರಿಂದ ಅದಕ್ಕಾಗಿ ನಾವು ಈ ಸಂಪೂರ್ಣ ರೇಖೆಯನ್ನು ಇಲ್ಲಿ ಪ್ರಕ್ಷೇಪಿಸಬೇಕು ಮತ್ತು r2 ಎಂದು ಗುರುತಿಸಿದ್ದೇವೆ ನಂತರ q ಮತ್ತು r2 ಅನ್ನು ಸೇರಿಸುತ್ತೇವೆ ಇಲ್ಲಿ ಅದು q ಮತ್ತು r2 ಆಗಿದೆ p ನಿಂದ ಮತ್ತು ಇದು r ಆಗಿದೆ ನಾವು ಕಂಸವನ್ನು ನಿರ್ಮಿಸುತ್ತೇವೆ ಮತ್ತು ಅದನ್ನು r2 ರೇಖೆಗೆ ಪ್ರಕ್ಷೇಪಿಸುತ್ತೇವೆ ಅಲ್ಲಿಂದ ಅದನ್ನು ಪ್ರಕ್ಷೇಪಿಸಿ ಮತ್ತು ಅದನ್ನು r2' ಎಂದು ಕರೆಯುತ್ತೇವೆ ಮತ್ತು ನಂತರ QR ರೇಖೆಯ ನಿಜವಾದ ಉದ್ದವನ್ನು ಪ್ರತಿನಿಧಿಸಲು ಈ q r2 ಅನ್ನು ಸೇರಿಸುತ್ತೇವೆ ಇದು QR ರೇಖೆಯ ನಿಜವಾದ ಉದ್ದವಾಗಿದೆ ಅದು ಮುಗಿದ ನಂತರ ನಾವು ನಿಜವಾದ ತ್ರಿಕೋನವನ್ನು ನಿರ್ಮಿಸುತ್ತೇವೆ ಆದ್ದರಿಂದ ಇದನ್ನು p ಬಿಂದುವಿನಿಂದ r1 ಎಂದು ಗುರುತಿಸಲು ಇದನ್ನು ವರ್ಗಾಯಿಸಬೇಕು ಅಂತೆಯೇ q r2 ನಿಂದ ಗುರುತಿಸುತ್ತೇವೆ ನಾವು ನೋಡುತ್ತಿದ್ದರೆ ಇದು ಛೇದಿಸುವ ಬಿಂದುಗಳು ಈಗ ಈ ರೇಖೆಗಳನ್ನು p ನಿಂದ ಸೇರಿಸಿ ಇದನ್ನು PQ ರೇಖೆ ಎಂದು ಮರುಹೆಸರಿಸಿ ಮತ್ತು ಇಲ್ಲಿಂದ Q ಗೆ R ಕ್ಷಮಿಸಿ ಇದು ಅಲ್ಲ ಇದು R ಆದ್ದರಿಂದ ನಾವು QR ರೇಖೆಗಳನ್ನು ಹೊಂದಿದ್ದೇವೆ ಅದು ಅದರ ಮೂಲಕ ಹಾದು ಹೋಗುತ್ತದೆ ನಮಗೆ PR ರೇಖೆಗಳು ಮತ್ತು PQ ರೇಖೆಗಳಿವೆ ಈಗ ಇದನ್ನು ನೋಡುತ್ತಿದ್ದರೆ Q ಮತ್ತು R ನಿಂದ ಮಾಡಿದ ಈ ಕೋನವು ಸುಮಾರು 113 ಡಿಗ್ರಿಗಳಷ್ಟು ಇರುತ್ತದೆ ಇದು ಅಗತ್ಯವಿರುವ ಉದ್ದವಾಗಿದೆ ಇದು QR ಉದ್ದವಾಗಿದೆ ಇದು PQ ಮತ್ತು QR ನಡುವೆ ಈ ನಿಜವಾದ ಕೋನವನ್ನು ನಿರ್ಮಿಸುವ ವಿಧಾನವಾಗಿದೆ ಆದ್ದರಿಂದ PQ ಮತ್ತು QR ನಡುವಿನ ಕೋನವು ಸುಮಾರು 113 ಡಿಗ್ರಿಗಳಾಗಿರುತ್ತದೆ ಇಲ್ಲಿ 112 ಡಿಗ್ರಿ 113 ಡಿಗ್ರಿ ನಿಮ್ಮ ರೇಖಾಚಿತ್ರ ರೇಖೆಗಳಿಂದಾಗಿ ಅದನ್ನು ರಚಿಸುವ ವಿಷಯದಲ್ಲಿ ಎಷ್ಟು ಜಾಗರೂಕರಾಗಿರುತ್ತೇವೆ ಮತ್ತು ಅದನ್ನು ಹೇಗೆ ಪ್ರಕ್ಷೇಪಿಸುತ್ತಿದ್ದೇವೆ ಅದರ ಆಧಾರದ ಮೇಲೆ ಈ ಒಂದು ಎರಡು ಡಿಗ್ರಿ ಕೋನವು ಯಾವಾಗಲೂ ಏರಿಳಿತಗೊಳ್ಳುತ್ತದೆ ನಾವು ಸ್ಲೈಡ್ ನಲ್ಲಿ ಹೊಸ ಪರಿಕಲ್ಪನೆಯನ್ನು ಕಲಿಯುತ್ತೇವೆ ಅದನ್ನು ರೇಖೆಗಳ ಕುರುಹುಗಳು ಎಂದು ಕರೆಯುತ್ತೇವೆ ಆದ್ದರಿಂದ ಉಲ್ಲೇಖದ ಸಮತಲಗಳಿಗೆ ಸಂಬಂಧಿಸಿದಂತೆ ರೇಖೆಯ ಛೇದಕಗಳ ಬಿಂದು ಅಥವಾ ಅವುಗಳ ವಿಸ್ತರಣೆಯನ್ನು ರೇಖೆಯ ಕುರುಹುಗಳು ಎಂದು ಕರೆಯಲಾಗುತ್ತದೆ ಸಮತಲ ಮತ್ತು ಲಂಬ ಸಮತಲದೊಂದಿಗೆ ರೇಖೆಯ ವಿಭಿನ್ನ ರೀತಿಯ ಕುರುಹುಗಳಿವೆ ಸಮತಲದೊಂದಿಗೆ ಒಂದು ರೇಖೆಯನ್ನು ಅಥವಾ ಅದರ ಛೇದಕವನ್ನು ನೋಡೋಣ ಅದು ಸಮತಲವನ್ನು ಮುಟ್ಟಿದರೆ ಸಮತಲದಲ್ಲಿರುವ ರೇಖೆಯ ಕುರುಹುಗಳು ಎಂದು ಕರೆಯುತ್ತೇವೆ ಮತ್ತು ಸಾಮಾನ್ಯವಾಗಿ ಅದನ್ನು ಎಚ್ ಟಿ ಚಿಹ್ನೆಯಿಂದ ಸೂಚಿಸುತ್ತೇವೆ ಇದು ಸಮತಲ ಸಮತಲದಲ್ಲಿರುವ ಒಂದು ಬಿಂದುವಾಗಿದೆ ಮತ್ತು ಇದನ್ನು ಎಚ್ ಪಿ ಯ ಬಿಂದುವಿನ ಮೇಲ್ಭಾಗದ ನೋಟ ಎಂದೂ ಕರೆಯಲಾಗುತ್ತದೆ ಸಮತಲ ಸಮತಲದಲ್ಲಿರುವ ಬಿಂದುವಿನ ಮೇಲ್ಭಾಗದ ನೋಟ ಏಕೆಂದರೆ ನೀವು ಹುಡುಕುತ್ತಿರುವಾಗ ಅದು ಛೇದಿಸುತ್ತದೆ ಉದಾಹರಣೆಗೆ ನಾವು ಪೆನ್ನು ತೆಗೆದುಕೊಳ್ಳೋಣ ಮತ್ತು ಅದು ಈ ಬಿಂದುವನ್ನು ಮುಟ್ಟಲಿದೆ ಆದ್ದರಿಂದ ಇದು ಸ್ಪರ್ಶಿಸಲಿರುವ ರೇಖೆಯಾಗಿದೆ ಆದ್ದರಿಂದ ಅದು ಈ ಉಲ್ಲೇಖ ಛೇದಿಸಲಿದೆ ಮತ್ತು ಆ ಬಿಂದುವನ್ನು ಕುರುಹುಗಳು ಎಂದು ಕರೆಯುತ್ತೇವೆ ಮತ್ತು ಅದು ಸಮತಲ ಸಮತಲವನ್ನು ಛೇದಿಸಲು ಹೋದರೆ ನಾವು ಅದನ್ನು ಎಚ್ ಟಿ ಬಿಂದು ಎಂದು ಕರೆಯುತ್ತೇವೆ ಮುಂಭಾಗದ ವೀಕ್ಷಣೆಗೆ ಬಂದಾಗ ನೇರವಾಗಿ ಪ್ರಕ್ಷೇಪಗಳು XY ರೇಖೆಗೆ ಬರುತ್ತದೆ ಏಕೆಂದರೆ ಅದು ಬಿಂದುವನ್ನು ಮುಟ್ಟುತ್ತದೆ ಆದ್ದರಿಂದ ಅದನ್ನು ಪ್ರಕ್ಷೇಪಿಸುವಾಗ ಅದು ಆ XY ರೇಖೆಯ ಪ್ರಕ್ಷೇಪಣಕ್ಕೆ ಹೋಗುತ್ತದೆ ಮತ್ತು ಆ ಹಂತವನ್ನು ಸಾಮಾನ್ಯವಾಗಿ h ಎಂದು ಸೂಚಿಸುತ್ತೇವೆ ಅಂತೆಯೇ ಒಂದು ರೇಖೆಯ ಛೇದಕ ಬಿಂದು ಅಥವಾ ವಿಸ್ತರಣಾ ಬಿಂದು ಲಂಬ ಸಮತಲವನ್ನು ಸ್ಪರ್ಶಿಸುತ್ತಿದ್ದರೆ ಅದನ್ನು ಲಂಬ ಸಮತಲದಲ್ಲಿರುವ ರೇಖೆಯ ಕುರುಹುಗಳು ಎಂದು ಕರೆಯುತ್ತೇವೆ ಮತ್ತು ಸಾಮಾನ್ಯವಾಗಿ ಅದನ್ನು ವಿ ಪಿ ವಿ ಯಿಂದ ಸೂಚಿಸುತ್ತೇವೆ ಇದು ಲಂಬ ಸಮತಲದಲ್ಲಿರುವ ಒಂದು ಬಿಂದುವಾಗಿದೆ ಮತ್ತು ನಾವು ಮೇಲ್ಭಾಗದ ನೋಟದಿಂದ ನೋಡುತ್ತಿರುವಾಗ ಈ ಬಿಂದುವು XY ಅಕ್ಷದೊಂದಿಗೆ ಛೇದಿಸುತ್ತದೆ ಆದ್ದರಿಂದ ಅದನ್ನು XY ಅಕ್ಷದಲ್ಲಿ ನೋಡುತ್ತೇವೆ ಕುರುಹುಗಳು ಮತ್ತು ಈ ರೇಖೆಗಳ ಬಗ್ಗೆ ನಂತರದ ತರಗತಿಗಳಲ್ಲಿ ವಿವಿಧ ಸಮತಲಗಳೊಂದಿಗೆ ಕಲಿಯುತ್ತೇವೆ ಅವು ಈ ಸಮತಲ ಸಮತಲ ಮತ್ತು ಲಂಬ ಸಮತಲದೊಂದಿಗೆ ಛೇದಿಸಲು ಹೋದರೆ ಈ ಸಮತಲದಿಂದ ಅದನ್ನು ವಿಭಿನ್ನ ಪ್ರಕ್ಷೇಪಗಳಿಗಾಗಿ ಹೇಗೆ ವರ್ಗಾಯಿಸಬೇಕೆಂಬುದನ್ನು ಕಲಿಯುತ್ತೇವೆ ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ನೋಡೋಣ